ಆದ್ದರಿಂದ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ನಂತರ ಪ್ರಚೋದಕಗಳ ವಿಷಯಕ್ಕೆ ಹೋಗುತ್ತೇವೆ ಆದ್ದರಿಂದ ಈ ಕೆಳಗಿನ ಸಮೀಕರಣದಿಂದ ವಿತರಿಸಲಾದ ವೋಲ್ಟೇಜ್ ಪಲ್ಸ್ 0 5 ಮೈಕ್ರೊ ಫರಾಡ್ನ ಟರ್ಮಿನಲ್ಗಳಲ್ಲಿ ಪ್ರಭಾವಿತವಾಗಿರುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಮತ್ತು t ಗೆ 0 ಕ್ಕಿಂತ ಕಡಿಮೆ ಇರುವ vt 0 ವೋಲ್ಟ್ t ಗೆ 0 ಕ್ಕಿಂತ ಕಡಿಮೆ ಮತ್ತು ಸಮಯವನ್ನು ನೀಡಲಾಗುತ್ತದೆ ಇದು 0 ಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಇದು 0 ರಿಂದ 1 ಸೆಕೆಂಡ್ನ ನಡುವೆ t ಯಲ್ಲಿ 4 t ವೋಲ್ಟ್ ಮತ್ತು t 1 ಕ್ಕಿಂತ ಹೆಚ್ಚಾದಾಗ 4 e t 1 ವೋಲ್ಟ್ ಆಗಿದೆಇದು 1 ಮತ್ತು ಅನಂತದ ನಡುವೆ ಇರುತ್ತದೆ vt 0 ವೋಲ್ಟ್ ಕೆಲ ಸಮಯದವರೆಗೆ 0 ಗಿಂತ ಕಡಿಮೆ ಮತ್ತು 4 t ವೋಲ್ಟ್ 20 0 ಕ್ಕಿಂತ ಹೆಚ್ಚು ಮತ್ತು 1 ಕ್ಕಿಂತ ಕಡಿಮೆ ಮತ್ತು 4 e t 1 ಗೆ t ಯು 1 ಕ್ಕಿಂತ ಹೆಚ್ಚು ಮತ್ತು ಅನಂತಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಮೊದಲನೆಯದಾಗಿ ಕೆಪಾಸಿಟರ್ ಕರೆಂಟ್ ಪವರ್ ಮತ್ತು ಶಕ್ತಿಯ ಅಭಿವ್ಯಕ್ತಿಯನ್ನು ಕಂಡುಹಿಡಿಯುವ ಶಕ್ತಿಯನ್ನು ಸಮಯದ ಕಾರ್ಯವಾಗಿ ಸ್ಕೆಚ್ ಮಾಡಿ ನಂತರ ಕೆಪಾಸಿಟರ್ನಲ್ಲಿ ಶಕ್ತಿಯನ್ನು ಸಂಗ್ರಹಿಸುವಾಗ ಸಮಯದ ಮಧ್ಯಂತರವನ್ನು ನಿರ್ದಿಷ್ಟಪಡಿಸಿ ಮತ್ತು ಕೆಪಾಸಿಟರ್ನಿಂದ ಶಕ್ತಿಯನ್ನು ತಲುಪಿಸಿದಾಗ ಸಮಯದ ಅವಿಭಾಜ್ಯವನ್ನು ನಿರ್ದಿಷ್ಟಪಡಿಸಿ ಮತ್ತು 0 ರಿಂದ 1 pdtp ಪವರ್ ಮತ್ತು 1 ರಿಂದ ಅನಂತ pdt ಎಂದು ಸಂಯೋಜಿಸಿ ಮತ್ತು ಅವುಗಳ ಮಹತ್ವದ ಬಗ್ಗೆ ಕಾಮೆಂಟ್ ಮಾಡಿ ಸಮೀಕರಣ 5 ರಿಂದ i C dvdt C ಗೆ 0 5 ಮೈಕ್ರೊ ಫರಾಡ್ ಅನ್ನು 0 5 10 6 ಫರಾಡ್ ಆಗಿ ನೀಡಲಾಗಿದೆ ಕೆಪಾಸಿಟರ್ ಕರೆಂಟ್ t ಅಭಿವ್ಯಕ್ತಿ ನೀಡಲಾಗುತ್ತದೆ ಏಕೆಂದರೆ C dvdt ಅನ್ವಯಿಸುವ ಆದ್ದರಿಂದ ಮೊದಲ ಕೇಸ್ ವೋಲ್ಟೇಜ್ 0 ಆದ್ದರಿಂದ C dv dt 0 ಆದ್ದರಿಂದ ಇದು t 0 ಕ್ಕಿಂತ ಕಡಿಮೆ ಇದ್ದಾಗ 0 ಮತ್ತು ನಂತರ ಎರಡನೇ ಸಂದರ್ಭದಲ್ಲಿ 0 ಮತ್ತು 1 vt 4 t ನಡುವೆ ಇರುತ್ತದೆ ಆದ್ದರಿಂದ ವ್ಯುತ್ಪನ್ನವನ್ನು ಅದಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡಾಗ 4 ಮತ್ತು C ಯಿಂದ ಗುಣಿಸಬೇಕು ಆದ್ದರಿಂದ ಇದು 2 ಮೈಕ್ರೊ ಆಂಪಿಯರ್ ಆಗಿರುತ್ತದೆ ಏಕೆಂದರೆ 10 ರ ಪವರ್ 6 ಇಲ್ಲಿದೆ t ಅದು 0 ಕ್ಕಿಂತ ಹೆಚ್ಚು 0 ಕ್ಕಿಂತ ಕಡಿಮೆ ಮತ್ತು ಮೂರನೆಯದು 4 ಅನ್ನು ಇಲ್ಲಿ ನೀಡಿದೆ 4 ಇಲ್ಲಿ ಅದನ್ನು e t 1 ರಲ್ಲಿ 4 ನೀಡಲಾಗಿದೆ ಅದರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಿ C dvdt ಹಾಗಾಗಿ ಅದು 0 5 ಇದು 10 ರ ಪವರ್ C ಆಗಿರುತ್ತದೆ C ಅದು ಫರಾಡ್ನಲ್ಲಿ C 4 e t 1 ಮೌಲ್ಯವಾಗಿರುತ್ತದೆ ಆದ್ದರಿಂದ ಅದು 2 e t 1 ಮೈಕ್ರೊ ಆಂಪಿಯರ್ ಅಂದರೆ t 1 ಕ್ಕಿಂತ ಹೆಚ್ಚು ಅನಂತಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಪವರ್ ನ ಅಭಿವ್ಯಕ್ತಿ v i ಆದ್ದರಿಂದ v 0 4 t 0 ಗಿಂತ ಕಡಿಮೆ ಇದ್ದಾಗ ಅದು 0 ವ್ಯಾಟ್ ಆಗಿರಬೇಕು ಮತ್ತು ನಂತರ v 4 t ಮತ್ತು i 2 ಮೈಕ್ರೊ ಆಂಪಿಯರ್ ಎಂದು ಕರೆಯುವ ಮೂಲಕ t ಇಲ್ಲಿ 1 ಕ್ಕಿಂತ ಕಡಿಮೆ 0 ಗಿಂತ ಹೆಚ್ಚು ಎಂದು ಬರೆಯಲಾಗಿದೆ ಆದ್ದರಿಂದ 2 ರಿಂದ ಗುಣಿಸಿದಾಗ ಅದು 8 t ಮೈಕ್ರೋ ವ್ಯಾಟ್ ಆಗಿರುತ್ತದೆ ಕೊನೆಯದು 4 et 1 ಆಗಿರುತ್ತದೆ ಅದು ನಿಮ್ಮ vt current 2 e ನ ಪವರ್ 2 t 1 ಯಿಂದ ಗುಣಿಸಿದರೆ ಅದು 8 e ನ ಪವರ್ 2 t 1 ಆದ್ದರಿಂದ ಇದು ಅನಂತಕ್ಕಿಂತ ಹೆಚ್ಚು 1 ಕ್ಕಿಂತ ಕಡಿಮೆ ಇರುವ ಮೈಕ್ರೊ ವ್ಯಾಟ್ ಆಗಿದೆ ಇದು ಶಕ್ತಿ ಈ ಕೆಳಗಿನಂತೆ ಶಕ್ತಿಯ ಅಭಿವ್ಯಕ್ತಿ ಸಮೀಕರಣದಿಂದ ನೇರವಾಗಿ ಪಡೆಯುತ್ತದೆ ಆದ್ದರಿಂದ ಮೊದಲನೆಯದು vh 0 ಆದ್ದರಿಂದ ಅದು 0 ಎರಡನೆಯ ಸಂದರ್ಭದಲ್ಲಿ v ಗೆ 4 t ಅನ್ನು ನೀಡಲಾಗಿದೆ ಆದ್ದರಿಂದ C 0 5 10 ರ ಪವರ್ 6 ಫರಾಡ್ ಸರಳಗೊಳಿಸಿದಾಗ ಆದ್ದರಿಂದ ಅರ್ಧ C v 2 ಸರಳೀಕರಣವು 4 t 2 ಮೈಕ್ರೋ ಜೌಲ್ ಅನ್ನು ಪಡೆಯುತ್ತದೆ ಮೂರನೇ ಪ್ರಕರಣ ಅರ್ಧ C v2 ಅದು 4 e ನ ಪವರ್ 2 ಆಗುತ್ತದೆ ಕ್ಷಮಿಸಿ 2 t 1 ಮೈಕ್ರೋ ಜೌಲ್ ಆಗಿ ಸರಳೀಕರಿಸಿದೆ ಆದ್ದರಿಂದ ಅಭಿವ್ಯಕ್ತಿ ಈಗ ಇದನ್ನುತಿಳಿದುಕೊಳ್ಳುವ ಆದ್ದರಿಂದ ಚಿತ್ರ 7 ಶಕ್ತಿಯ ಕ್ರಿಯೆಯನ್ನು ಪ್ಲಾಟ್ ಮಾಡಿ ತೋರಿಸುತ್ತದೆ ಆದ್ದರಿಂದ 1 4 t 2 ಮೈಕ್ರೋ ಜೌಲ್ ಆದ್ದರಿಂದ ಮೊದಲ ಭಾಗವು 0 ರಿಂದ 1 ರವರೆಗೆ ಇರುತ್ತದೆ ಆದ್ದರಿಂದ ಇದು ಪ್ಯಾರಾಬೋಲಾದಲ್ಲಿ ರೀತಿ ಕಾಣುತ್ತದೆ ಮತ್ತು ನಂತರ 4 ಇ ನ ಪವರ್ 2 t 1 ಮೈಕ್ರೋ ಜೌಲ್ ಆಗಿ ಕಾಣುತ್ತದೆ ಆದ್ದರಿಂದ ಇದು ಘಾತೀಯ ಅಂಶವಾಗಿದೆ ಆದ್ದರಿಂದ ಈ ವಿಷಯದಲ್ಲಿ W ಭಾಗವು ಮೈಕ್ರೋ ಜೌಲ್ ಆಗಿದೆ ಮತ್ತು ಈ ಸಮಯದಲ್ಲಿ ಈ x ಅಕ್ಷವು ಸಮಯದ ಎರಡನೆಯದು ಇದನ್ನು ಪ್ಲಾಟ್ ಮಾಡಿದರೆ 4 t 2 ವರೆಗೆ ಇದೆ ಮತ್ತು ನಂತರ ಇತರ ಭಾಗವು 1 ಕ್ಕಿಂತ ದೊಡ್ಡದು ಅನಂತಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಇದು ನಿಮ್ಮ 4 e t ಈ ಭಾಗ 4 e ನ ಪವರ್ 2 t 1 ಈ ಭಾಗವು 4 t 2 ಮತ್ತು ಈ ಭಾಗವು4 e ನ ಪವರ್ 2 t 1 ಆಗಿದೆ ಈಗ ಪವರ್ ಧನಾತ್ಮಕವಾದಾಗಲೆಲ್ಲಾ ಶಕ್ತಿಯನ್ನು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂದರೆ ಪವರ್ ಸಕಾರಾತ್ಮಕವಾಗಿದ್ದಾಗ ಶಕ್ತಿಯನ್ನು ಸಂಗ್ರಹಿಸಲಾಗುತ್ತದೆ ಆದ್ದರಿಂದ p 8 t ಮೈಕ್ರೋ ವ್ಯಾಟ್ ಎಂಬ ಪವರ್ ಅಭಿವ್ಯಕ್ತಿಗೆ ಬಂದರೆ ಅದು ಸಕಾರಾತ್ಮಕವಾಗಿರುತ್ತದೆ ಅಂದರೆ ಶಕ್ತಿಯನ್ನು ಸಂಗ್ರಹಿಸಲಾಗುತ್ತಿದೆ ಮತ್ತು t 1 ಕ್ಕಿಂತ ಹೆಚ್ಚು ಅನಂತಕ್ಕಿಂತ ಕಡಿಮೆ ಇದ್ದಾಗ ಪವರ್ ಋಣಾತ್ಮಕವಾಗಿದೆ ಅದು ಋಣಾತ್ಮಕವಾಗಿರುತ್ತದೆ ಅಂದರೆ ಪವರ್ ಅನ್ನು ತಲುಪಿಸಲಾಗುತ್ತಿದೆ ಆದ್ದರಿಂದ ಪವರ್ ಸಕಾರಾತ್ಮಕವಾಗಿದ್ದಾಗಲೆಲ್ಲಾ ಶಕ್ತಿಯನ್ನು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾಗುತ್ತಿದೆ ಆದ್ದರಿಂದ ಶಕ್ತಿಯನ್ನು 0 ರಿಂದ 1 ಸೆಕೆಂಡ್ ಮಧ್ಯಂತರದಲ್ಲಿ ಸಂಗ್ರಹಿಸಲಾಗುತ್ತಿದೆ ಮತ್ತು ಪವರ್ ಋಣಾತ್ಮಕವಾಗಿದ್ದಾಗಲೆಲ್ಲಾ ಕೆಪಾಸಿಟರ್ನಿಂದ ಶಕ್ತಿಯನ್ನು ತಲುಪಿಸಲಾಗುತ್ತದೆ ಹೀಗಾಗಿ 1 ಸೆಕೆಂಡಿಗಿಂತ ಹೆಚ್ಚಿನ ಎಲ್ಲಾt ಗಳಿಗೆ ಶಕ್ತಿಯನ್ನು ತಲುಪಿಸಲಾಗುತ್ತಿದೆ ಆದ್ದರಿಂದ ಈಗ ಮುಂದಿನದು pdt ಯ ಏಕೀಕರಣವಾಗಿದೆ ಆದ್ದರಿಂದ ಸಮಯದ ಮಧ್ಯಂತರಕ್ಕೆ ಸಂಬಂಧಿಸಿದ ಶಕ್ತಿಯು ಅವಿಭಾಜ್ಯ ಮೇಲಿನ ಮಿತಿಗಳಿಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ಮೊದಲ ಅವಿಭಾಜ್ಯವು ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಆ p ನಡುವೆ 0 ರಿಂದ 1 pdt ಯನ್ನು ನೀಡಿದರೆ p ಧನಾತ್ಮಕವಾಗಿರುತ್ತದೆ ಆದ್ದರಿಂದ ನೀಡಿರುವ pdt ಮತ್ತು p v i ಅನ್ನು ಹಿಂದಿನದಕ್ಕೆ ನೀಡಿದರೆ ಆ p v i ಅದು 8 t ಮೈಕ್ರೋ ವ್ಯಾಟ್ ಆದ್ದರಿಂದ ಇಲ್ಲಿ ಅದು ಶಕ್ತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎರಡನೆಯ ಅವಿಭಾಜ್ಯದಲ್ಲಿ 1 ಸೆಕೆಂಡಿನ ಮಧ್ಯಂತರದಲ್ಲಿ ಕೆಪಾಸಿಟರ್ ಹಿಂದಿರುಗಿದ ಅಥವಾ ತಲುಪಿಸಿದ ಶಕ್ತಿಯನ್ನು ಅನಂತಕ್ಕೆ ಪ್ರತಿನಿಧಿಸುತ್ತದೆ ಆದ್ದರಿಂದ 0 ರಿಂದ 1 pdt ಅದು 0 ರಿಂದ 1 8 t dt ಆಗಿರುವುದರಿಂದ ಅದನ್ನು ಸಂಯೋಜಿಸಿ ನಿರ್ದಿಷ್ಟ ಅವಿಭಾಜ್ಯದಲ್ಲಿ 4 ಮೈಕ್ರೋ ಜೌಲ್ ಮತ್ತು 1 ರಿಂದ ಅನಂತಕ್ಕೆ ಸಿಗುತ್ತದೆ ಮತ್ತು ಆ ಸಂದರ್ಭದಲ್ಲಿ 8 e ನ ಪವರ್ 2 t ಆದ್ದರಿಂದ ಸಂಯೋಜಿಸಿ ಮತ್ತು ಸರಳಗೊಳಿಸಿ 4 ಮೈಕ್ರೋ ಜೌಲ್ ಆದ್ದರಿಂದ ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಶಕ್ತಿಯನ್ನು ತಲುಪಿಸಲಾಗುತ್ತದೆ ಆದ್ದರಿಂದ ಅದು ಹೊಂದಾಣಿಕೆಯಾಗುತ್ತದೆ ಆದ್ದರಿಂದ ವೋಲ್ಟೇಜ್ ಅನ್ವಯಿಸುವ ಕೆಪಾಸಿಟರ್ ಮಿತಿಯಿಲ್ಲದೆ ಸಮಯ ಹೆಚ್ಚಾದಂತೆ 0 ಕ್ಕೆ ಮರಳುತ್ತದೆ ಆದ್ದರಿಂದ ಈ ಆದರ್ಶ ಕೆಪಾಸಿಟರ್ ಹಿಂದಿರುಗಿದ ಶಕ್ತಿಯು ಸಂಗ್ರಹವಾಗಿರುವ ಶಕ್ತಿಯನ್ನು ಸಮನಾಗಿರಬೇಕು ಆದ್ದರಿಂದ ಇದು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಮುಂದೆ ಇಂಡಕ್ಟರುಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಅದರ ನಂತರ ಮೊದಲ ಆದೇಶ ಸರ್ಕ್ಯೂಟ್ಗೆ ಚಲಿಸುವ ಆದ್ದರಿಂದ ಇಂಡಕ್ಟರುಗಳು ಕೇವಲ ಇಂಡಕ್ಟರ್ ತರ ಕಾಣುತ್ತದೆ ಪ್ರಚೋದಕವು ಪವರ್ ಘಟಕವಾಗಿದ್ದು ಅದು ಕರೆಂಟ್ ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತದೆ ಆದ್ದರಿಂದ ಇದು ಅದರ ಸುತ್ತಲೂ ತಂತಿಯು ವೂಂಡ್ ಕೋರ್ ಗೆ ಸುರುಳಿಯ ರೀತಿಯಿಂದ ಕೂಡಿದೆ ಇದು ಈ ಚಿತ್ರ 18 ಆಗಿದೆ ಕೆಲವು ವಸ್ತುವು ಕಾಂತೀಯ ಅಥವಾ ಕಾಂತೀಯವಲ್ಲದದ್ದಾಗಿರಬಹುದು ಪ್ರಚೋದಕದ ವರ್ತನೆಯು ಕಾಂತೀಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿದ್ಯಮಾನವನ್ನು ಆಧರಿಸಿದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದ ಮೂಲವು ಚಾರ್ಜ್ ಚಲನೆಯಿಂದ ಕೂಡಿದೆ ಅದು dq ಯಿಂದ dt ಕರೆಂಟ್ ಅಥವಾ ಚಲನೆಯಲ್ಲಿನ ಕರೆಂಟ್ ಚಾರ್ಜ್ ಅಂದರೆ ಕರೆಂಟ್ ನಿಂದ dt ಮೂಲಕ i dq ಕರೆಂಟ್ ಸಮಯದೊಂದಿಗೆ ಬದಲಾಗುತ್ತಿದ್ದರೆ ಆಯಸ್ಕಾಂತೀಯ ಕ್ಷೇತ್ರವು ಸಮಯದೊಂದಿಗೆ ಬದಲಾಗುತ್ತದೆ ಆದ್ದರಿಂದ ಬದಲಾಗುವ ಸಮಯವು ಕಾಂತಕ್ಷೇತ್ರವು ಈ ಕ್ಷೇತ್ರದಿಂದ ಸಂಪರ್ಕ ಹೊಂದಿದ ಯಾವುದೇ ವಾಹಕದಲ್ಲಿ ವೋಲ್ಟೇಜ್ ಅನ್ನು ಪ್ರೇರೇಪಿಸುತ್ತದೆ ಇಂಡಕ್ಟನ್ಸ್ನ ಸರ್ಕ್ಯೂಟ್ ಪ್ಯಾರಾಮೀಟರ್ ಇದು ಪ್ರಚೋದಿತ ವೋಲ್ಟೇಜ್ನ ಕರೆಂಟ್ಗೆ ಸಂಬಂಧಿಸಿದೆ ಇದು ಸಾಮಾನ್ಯವಾಗಿ ತಿಳಿದಿದೆ v L dy ರಿಂದ dt ಅದಕ್ಕೆ ಬರುತ್ತದೆ ಆದ್ದರಿಂದ ಕರೆಂಟ್ ಅನ್ನು ಇಂಡಕ್ಟರ್ ಮೂಲಕ ಹಾದುಹೋಗಲು ಅನುಮತಿಸಿದರೆ ಇಂಡಕ್ಟರ್ನಾದ್ಯಂತದ ಹರಿಯುವ ವೋಲ್ಟೇಜ್ ಪ್ರವಾಹದ ಬದಲಾವಣೆಯ ಸಮಯ ದರಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ಕಂಡುಬರುತ್ತದೆ ಆದ್ದರಿಂದ ನಿಷ್ಕ್ರಿಯ ಚಿಹ್ನೆ ಸಮಾವೇಶವನ್ನು ಬಳಸುವ ಮೂಲಕ v L di dt ಇದು ಸಮೀಕರಣ 20 ಎಂದು ಹೇಳಿ ಅಲ್ಲಿ L ಇಂಡಕ್ಟನ್ಸ್ ಅನುಪಾತಕ್ಕೆ ಸ್ಥಿರವಾಗಿರುತ್ತದೆ ಇಂಡಕ್ಟನ್ಸ್ನ ಘಟಕವು ಹೆನ್ರಿ ಮತ್ತು ಇಂಡಕ್ಟನ್ಸ್ನ ಪ್ರಾಪರ್ಟಿಯಾಗಿದೆ ಆದ್ದರಿಂದ ಆ ಇಂಡಕ್ಟನ್ಸ್ ವಾಸ್ತವವಾಗಿ ಪ್ರಾಪರ್ಟಿಯಾಗಿದ್ದು ಆ ಮೂಲಕ ಪ್ರಚೋದಕವು ಅದರ ಮೂಲಕ ಹರಿಯುವ ಕರೆಂಟ್ ನ ಬದಲಾವಣೆಗೆ ವಿರೋಧವನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ಇಂಡಕ್ಟರ್ಗಳ ಸರ್ಕ್ಯೂಟ್ ಚಿಹ್ನೆಗಳನ್ನು ಚಿತ್ರ 9 ರಲ್ಲಿ ತೋರಿಸಲಾಗಿದೆ ಅದು ನಿಷ್ಕ್ರಿಯ ಚಿಹ್ನೆ ಸಮಾವೇಶವನ್ನು ಅನುಸರಿಸುತ್ತದೆ ಇದು ನಿಮ್ಮದು ಇದು ನಿಮ್ಮ ಇ ಮತ್ತು ಇದು ಏರ್ ಕೋರ್ ಆಗಿರುವಾಗ ಇಂಡಕ್ಟರ್ನ ಸಂಕೇತವಾಗಿದೆ ಅದು ಇಲ್ಲಿದೆ ಅದು ಫಿಗರ್ ಏರ್ ಕೋರ್ ಎಂದು ಬರೆಯಲಾಗಿದೆ ಈ ಚಿಹ್ನೆ ಇದ್ದಾಗ ಅದು ಕಬ್ಬಿಣದ ಕೋರ್ ಆಗಿದೆ ಎಂದು ಬರೆಯಲಾಗಿದೆ ಈ ವೇರಿಯಬಲ್ ಚಿಹ್ನೆ ಇದ್ದಾಗ ಅದು ಕಬ್ಬಿಣದ ಕೋರ್ ಎಂದು ಬಾಣವಿದೆ ಇದು ವೇರಿಯಬಲ್ ಐರನ್ ಕೋರ್ ಆಗಿದೆ ಆದ್ದರಿಂದ ಇದು ನಿಮ್ಮ ಇಂಡಕ್ಟರುಗಳ ಸಂಕೇತಗಳಾಗಿವೆ ಆದ್ದರಿಂದ ಈ ರೀತಿಯಾಗಿ ಬರೆಯುವಾಗ ಅದು ಏರ್ ಕೋರ್ ಆಗಿದೆ ಯಾವಾಗ 2 ಬಾರ್ ಆಗಿದ್ದರೆ ಅದು ಕಬ್ಬಿಣದ ಕೋರ್ ಮತ್ತು ಅದು ವೇರಿಯಬಲ್ ಐರನ್ ಕೋರ್ ಆಗಿದ್ದರೆ 2 ಬಾರ್ ಮತ್ತು ನಂತರ ಬಾಣ ಮಾಡಿ ಆದ್ದರಿಂದ ಇದು ಇಂಡಕ್ಟರ್ನ ಸಂಕೇತವಾಗಿದೆ ಆದ್ದರಿಂದ ಅದನ್ನು ತೆರವುಗೊಳಿಸೋಣ ಆದ್ದರಿಂದ ಸಮೀಕರಣ 20 ಅಂದರೆ v L di dt ಅದು ಇಂಡಕ್ಟರ್ನ ಸಂಬಂಧದ ವೋಲ್ಟೇಜ್ ಆದ್ದರಿಂದ ಈ ಅಂಕಿ 20 ಪ್ರಚೋದಕಕ್ಕೆ ಸಂಬಂಧವನ್ನು ಚಿತ್ರಾತ್ಮಕವಾಗಿ ತೋರಿಸುತ್ತದೆ ಕೆಪಾಸಿಟರ್ನಂತೆಯೇ R C dvdt ಅಂತಹ ಇಂಡಕ್ಟರ್ ಅನ್ನು ಲೀನಿಯರ್ ಇಂಡಕ್ಟರ್ ಎಂದು ಕರೆಯಲಾಗುತ್ತದೆ ಇಂಡಕ್ಟರ್ ಸ್ವತಂತ್ರವಾಗಿದ್ದಾಗ L ಕರೆಂಟ್ನಿಂದ ಸ್ವತಂತ್ರವಾಗಿರುತ್ತದೆ ನಂತರ ಈ ಭಾಗವು v y ಆಕ್ಸಿಸ್ x ಆಕ್ಸಿಸ್ didt ಮತ್ತು ಮೂಲ ಸರಳ ನೇರ ರೇಖೆ ಹಾದುಹೋಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಇದು L ಇಳಿಜಾರು ವಾಸ್ತವವಾಗಿ ಇಳಿಜಾರು ಆಗಿರುತ್ತದೆ ಆದ್ದರಿಂದ L ಇದು I ಕರೆಂಟ್ನ ಕಾರ್ಯವಲ್ಲ ಆದ್ದರಿಂದ ಅದು ಅಗತ್ಯವಾಗಿರುತ್ತದೆ ನಂತರ ಅದು ರೇಖೀಯ ಪ್ರಚೋದಕವಾಗಿದೆ ಆದ್ದರಿಂದ ಇದು ವೋಲ್ಟೇಜ್ ಕರೆಂಟ್ ಸರಳ ಸಂಬಂಧವಾಗಿದೆ ಈಗ v L di dt ಅಂದರೆ di 1L v dt ಎಂದು ಬರೆಯಿರಿ ಇದು ಸಮೀಕರಣ 21 ಈಗ I ಅನ್ನು ಸಂಯೋಜಿಸಿದಾಗ I 1 L ಆಗಿರಬೇಕು ಅನಂತತೆಯಿಂದ t v dt vt dt v ಯು t ನ ಕಾರ್ಯವಾಗಿದೆ ಇದು ಸಮೀಕರಣ 22 ಆದ್ದರಿಂದ ಕೆಪಾಸಿಟರ್ಗಳಂತೆಯೇ ಅದೇ ತತ್ವಶಾಸ್ತ್ರವನ್ನು ಸಂಯೋಜಿಸಿದರೆ ಅದು 1L t 0 ರಿಂದ t vt dt ಪ್ಲಸ್ ಆಗಿರುತ್ತದೆ ಸಮೀಕರಣ 20ರಲ್ಲಿ ಅದು 0 ಆಗಿದೆ ಕೆಪಾಸಿಟರ್ನಂತೆಯೇ ಅದೇ ತತ್ತ್ವಶಾಸ್ತ್ರವನ್ನು ವಿವರಿಸುತ್ತದೆ ಇದರ ನಡುವಿನ ಒಟ್ಟು ಕರೆಂಟ್ ಅನಂತತೆ t ಗಿಂತ ದೊಡ್ಡದು ಅನಂತತೆ t0 ಗಿಂತ ಕಡಿಮೆ ಮತ್ತು i ಅನಂತವು ಯಾವಾಗಲೂ 0 ಅನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ i ಅನಂತತೆ 0 ಅನ್ನು ಮಾಡುವ ಕಲ್ಪನೆಯು ಪ್ರಾಯೋಗಿಕ ಮತ್ತು ಸಮಂಜಸವಾಗಿದೆ ಏಕೆಂದರೆ ಅವುಗಳು ಹಿಂದೆ ಇಂಡಕ್ಟರ್ನಲ್ಲಿ ಯಾವುದೇ ಕರೆಂಟ್ವಿಲ್ಲದ ಸಮಯವಾಗಿರಬೇಕು ಆದ್ದರಿಂದ ಕೆಲವು ಸಮಯದಲ್ಲಿ ಇಂಡಕ್ಟರ್ನಲ್ಲಿ ಯಾವುದೇ ಕರೆಂಟ್ವಿರಲಿಲ್ಲ ಆದ್ದರಿಂದ ಈ ರೀತಿಯ ಊಹೆಗೆ ಇದು ತುಂಬಾ ಪ್ರಾಯೋಗಿಕವಾಗಿದೆ ಆದ್ದರಿಂದ i ಅನಂತವು ಅದನ್ನು 0 ಎಂದು ತೆಗೆದುಕೊಳ್ಳುತ್ತದೆ ಮತ್ತು ಪ್ರಚೋದಕಕ್ಕೆ ತಲುಪಿಸುವ ಪವರ್ p v I ಆಗಿರುತ್ತದೆ ಆದ್ದರಿಂದ v L di dt i ಇದು ಸಮೀಕರಣ 24 ಆಗಿದೆ ಸಂಗ್ರಹವಾಗಿರುವ ಶಕ್ತಿಯೆಂದರೆ w ಅನಂತದಿಂದ t pdt ಗೆ ಅಂದರೆ t L didt i ಗೆ ಅನಂತ ಮತ್ತು ಈ 1 ಅನ್ನು ಸಂಯೋಜಿಸಿ ನಂತರ ಅದು ಮೂಲತಃ ಅದು L ಅನಂತವಾಗಿ t i vi ಆಗಿರುತ್ತದೆ ಆದ್ದರಿಂದ ಅದು ಅರ್ಧ Li 2 t ಅರ್ಧ Li 2 ಅನಂತ ಅದು i ಅನಂತ2 ಇದು ಸಮೀಕರಣ 25 ಆದರೆ i ಅನಂತ 0 ಅನ್ನು 0 i ಅನಂತವಾಗಿರುವುದರಿಂದ ನೋಡಿದ್ದೇನೆ ಆದ್ದರಿಂದ ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಅರ್ಧ Li 2 ಇದು ಸಮೀಕರಣ 26 ಸರಳ ವಿಷಯ ಈ ಸಮೀಕರಣ 20 ಮತ್ತು ಪ್ರಚೋದಕದ ಪ್ರಮುಖ ಗುಣಲಕ್ಷಣಗಳನ್ನು ಅನುಸರಿಸುತ್ತಿದೆ ಎಂದು ಕೆಪಾಸಿಟರ್ ಕೆಲವು ಗುಣಲಕ್ಷಣಗಳನ್ನು ಪರಿಹರಿಸುತ್ತದೆ ಆದ್ದರಿಂದ v ಸಮೀಕರಣ 20 v L di dt ಎಂಬ ಶುದ್ಧ ಪ್ರಚೋದಕವನ್ನು ಅದೇ ರೀತಿ ನೋಡಲಾಗುತ್ತದೆ ಆದ್ದರಿಂದ 20 ರ ಸಮೀಕರಣದಿಂದ ಗಮನಿಸಬಹುದು ಏಕೆಂದರೆ ಕರೆಂಟ್ ಸ್ಥಿರವಾಗಿದ್ದಾಗ v L di dt i ಸ್ಥಿರವಾಗಿದ್ದರೆ di dt 0 ಆದ್ದರಿಂದ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ 0 ಆಗಿದ್ದು ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ನಂತೆ dc ಗೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸಂಖ್ಯಾತ್ಮಕ ಅಧ್ಯಯನದಂತೆ ಈ ಪರಿಸ್ಥಿತಿಯು dc ಗೆ ಶಾರ್ಟ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಊಹಿಸಬೇಕಾಗುತ್ತದೆ ಎರಡನೆಯದು ಪ್ರಚೋದಕ ಮೂಲಕ ಹರಿಯುವ ಕರೆಂಟ್ ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಈ ಸಂದರ್ಭದಲ್ಲಿ 20 ರ ಸಮೀಕರಣದ ಪ್ರಕಾರ ಅದು v L di dt ಒಂದು ಕರೆಂಟ್ನ ನಿರಂತರ ಬದಲಾವಣೆಯ ಸಮಯದಲ್ಲಿ ಪ್ರಚೋದಕಕ್ಕೆ ಅನಂತ ವೋಲ್ಟೇಜ್ ಅಗತ್ಯವಿರುತ್ತದೆ ಅದು ದೈಹಿಕವಾಗಿ ಸಾಧ್ಯವಿಲ್ಲ ಹೀಗಾಗಿ ಪ್ರಚೋದಕವು ಅದರ ಮೂಲಕ ಕರೆಂಟ್ನಲ್ಲಿನ ಹಠಾತ್ ಬದಲಾವಣೆಯನ್ನು ವಿರೋಧಿಸುತ್ತದೆ ಉದಾಹರಣೆಗೆ ಇಂಡಕ್ಟರ್ ಮೂಲಕ ಕರೆಂಟ್ನ ಚಿತ್ರ 21a ನಲ್ಲಿ ತೋರಿಸಿರುವ ರೂಪವನ್ನು ತೆಗೆದುಕೊಳ್ಳಬಹುದು ಆದರೆ ಇಂಡಕ್ಟರ್ ಕರೆಂಟ್ ಚಿತ್ರ 21 b ರಲ್ಲಿ ತೋರಿಸಿರುವ ರೂಪವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದರರ್ಥ ಚಿತ್ರ a ನಲ್ಲಿ ಇಂಡಕ್ಟರಿಗೆ ಈ ರೀತಿಯ ಬದಲಾವಣೆ ಆದರೆ ಇಲ್ಲಿ ಹಠಾತ್ತನೆ 0 ಕ್ಕೆ ಆಗುತ್ತದೆ ಆದ್ದರಿಂದ ಈ ರೀತಿಯ ಸ್ಥಗಿತವು ಸಾಧ್ಯವಿಲ್ಲ ಆದ್ದರಿಂದ ಹಠಾತ್ತನೆ ಇಂಡಕ್ಟರ್ ಮೂಲಕ ಕರೆಂಟ್ಅನ್ನು ನೀಡಲಾಗುತ್ತದೆ ಇದನ್ನು ಅನುಮತಿಸಲಾಗುವುದಿಲ್ಲ ಆದರೆ ಈ ರೀತಿಯ ವಿಷಯವನ್ನು ಅನುಮತಿಸಲಾಗುವುದಿಲ್ಲ ಮತ್ತು ಪ್ರಚೋದಕದಲ್ಲಿ ಹಠಾತ್ ಬದಲಾವಣೆ ಸಾಧ್ಯವಿಲ್ಲ ಆದಾಗ್ಯೂ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಹಠಾತ್ತನೆ ಬದಲಾಗಬಹುದು ಮುಂದಿನ 1 ಆದರ್ಶ ಪ್ರಚೋದಕವು ಶಕ್ತಿಯನ್ನು ಹರಡುವುದಿಲ್ಲ ಪ್ರಚೋದಕದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ನಂತರದ ಸಮಯದಲ್ಲಿ ಹಿಂಪಡೆಯಬಹುದು ಇದು ಮೊದಲು ನೋಡಿದ ಕೆಪಾಸಿಟರ್ನಂತಹ ಅದೇ ತತ್ತ್ವಶಾಸ್ತ್ರವಾಗಿದೆ ಶಕ್ತಿಯನ್ನು ಸಂಗ್ರಹಿಸುವಾಗ ಪ್ರಚೋದಕವು ಸರ್ಕ್ಯೂಟ್ನಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಹಿಂದೆ ಸಂಗ್ರಹಿಸಿದ ಶಕ್ತಿಯನ್ನು ಹಿಂದಿರುಗಿಸುವಾಗ ಸರ್ಕ್ಯೂಟ್ಗೆ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಪ್ರಾಯೋಗಿಕ ಮತ್ತು ಆದರ್ಶವಲ್ಲದ ಪ್ರಚೋದಕವು ಗಮನಾರ್ಹವಾದ ಪ್ರತಿರೋಧಕ ಘಟಕವನ್ನು ಹೊಂದಿದ್ದರೆ ಪ್ರಚೋದಕವು ತಾಮ್ರದಂತಹ ವಾಟ್ಸ್ಕಾಲ್ ನಡೆಸುವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಎಂಬ ಅಂಶದಿಂದಾಗಿ ಇದು ಗಮನಾರ್ಹವಾದ ಪ್ರತಿರೋಧಕ ಘಟಕವನ್ನು ಹೊಂದಿದೆ ಇದು ಸ್ವಲ್ಪ ಪ್ರತಿರೋಧವನ್ನು ಹೊಂದಿದೆ ಮತ್ತು ಅಂಕುಡೊಂಕಾದ ಕೆಪಾಸಿಟನ್ಸ್ ಅನ್ನು ಸಹ ಹೊಂದಿದೆ ನಡೆಸುವ ಸುರುಳಿಗಳ ನಡುವೆ ಕೆಪ್ಯಾಸಿಟಿವ್ ಜೋಡಣೆಗೆ ಇದರರ್ಥ ಇದು ಪ್ರತಿರೋಧವನ್ನು ಹೊಂದಿದೆ ಮತ್ತು ಕೆಲವು ಕೆಪಾಸಿಟನ್ಸ್ ಸಹ ಇದೆ ಆದ್ದರಿಂದ ಪ್ರಚೋದಕಕ್ಕಾಗಿ ನಿಮ್ಮ ವಾಟ್ಸ್ಕಾಲ್ ನಿಖರವಾದ ಸರ್ಕ್ಯೂಟ್ ಆಗಿದೆ ಪ್ರಾಯೋಗಿಕವಾಗಿ ಪ್ರಚೋದಕ ಆದರೆ ಸಾಮಾನ್ಯವಾಗಿ R w ಎಂಬುದು ಆ ಕಾಯಿಲ್ ಪ್ರಚೋದಕ ಕಾಯಿಲ್ನ ಪ್ರತಿರೋಧ ಮತ್ತು Cw ಎಂದರೆ ಅಂಕುಡೊಂಕಾದ ನಡುವಿನ ಜೋಡಣೆಯ ಕೆಪಾಸಿಟನ್ಸ್ ನಡುವೆ ಕೆಪಾಸಿಟನ್ಸ್ ಹಲವು ಅಂಕುಡೊಂಕಾದಿದೆ ಎಂದು ಹೇಳುತ್ತದೆ ಆದ್ದರಿಂದ ಇದನ್ನು Cw ಕಪ್ಲಿಂಗ್ ಕೆಪಾಸಿಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಇಂಡಕ್ಟರಿಗೆ ನಿಖರವಾದ ಸರ್ಕ್ಯೂಟ್ ಆಗಿದೆ ಆದರೆ ವಾಸ್ತವದಲ್ಲಿ Rw ಬಹಳ ನಗಣ್ಯ ಮತ್ತು Cw ಸಹ ನಗಣ್ಯ ಆದ್ದರಿಂದ ಕೆಲವು ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಪರಿಗಣಿಸದ ಇಂಡಕ್ಟರ್ ಪ್ರತಿರೋಧವನ್ನು ಮಾತ್ರ ಪರಿಗಣಿಸಿ ನಂತರದಲ್ಲಿ ನೋಡಬಹುದಾದ ಇಂಡಕ್ಟರ್ನ ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಲು ಸಹ ಪರಿಗಣಿಸಿ ಮತ್ತು ನಮ್ಮ ಸರ್ಕ್ಯೂಟ್ ಅನ್ನು ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ Cw ಸಾಮಾನ್ಯವಾಗಿ ಪರಿಗಣಿಸುವುದಿಲ್ಲ ಆದ್ದರಿಂದ ಚಿತ್ರ 22 ರಲ್ಲಿ Rw ಗೆ ಹೇಳಿದ್ದನ್ನು ಅಂಕುಡೊಂಕಾದ ಪ್ರತಿರೋಧ ಮತ್ತು ಕೆಪಾಸಿಟನ್ಸ್ Cw ಅನ್ನು ಅಂಕುಡೊಂಕಾದ ಕೆಪಾಸಿಟನ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ Rw ನ ಉಪಸ್ಥಿತಿಯು ಶಕ್ತಿಯ ಶೇಖರಣಾ ಸಾಧನ ಎರಡನ್ನೂ ಮಾಡುತ್ತದೆ ಏಕೆಂದರೆ ಪ್ರತಿರೋಧವು ಇದ್ದು ನಂತರ ಶಕ್ತಿಯ ವಿಘಟನೆಯ ಸಾಧನವಾಗಿದೆ ಏಕೆಂದರೆ Rw ಮತ್ತು Cw ತುಂಬಾ ಚಿಕ್ಕದಾದ್ದರಿಂದ ಪ್ರತಿರೋಧಕದಲ್ಲಿ ಇಂಡಕ್ಟರ್ ಸ್ಟೋರ್ ಶಕ್ತಿಯನ್ನು ಶಾಖದ ರೂಪದಲ್ಲಿ ಹರಡಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಅದನ್ನು ನಿರ್ಲಕ್ಷಿಸಬಹುದು ಮುಂದಿನದು ಸರಣಿ ಮತ್ತು ಸಮಾನಾಂತರ ಪ್ರಚೋದಕಗಳು ಆದ್ದರಿಂದ ಇದು ಸರಳ ಸರ್ಕ್ಯೂಟ್ ಆಗಿದ್ದು ಅದು 23 N ಇಂಡಕ್ಟರುಗಳ ಸರಣಿ ಸಂಯೋಜನೆಯನ್ನು ತೋರಿಸುತ್ತದೆ ಅಲ್ಲಿ ವೋಲ್ಟೇಜ್ v ಇದೆ L 1 L 2 L 3 ಎಲ್ಲವೂ L N ವರೆಗೆ ಇರುತ್ತವೆ ಮತ್ತು L 2 v N ನಲ್ಲಿ L N ನಾದ್ಯಂತ b 2 ಆಗಿದೆ ಆದ್ದರಿಂದ ಇದು N ಇಂಡಕ್ಟರ್ನ ಸರಣಿ ಸಂಪರ್ಕವಾಗಿದೆ ಆದ್ದರಿಂದ ಕೆವಿಎಲ್ ಅನ್ನು ಅನ್ವಯಿಸಿ ನಂತರ v v 1 ಜೊತೆಗೆ v 2 ವನ್ನು v N ವರೆಗೆ ಬರೆಯುವ ಮೂಲಕ ಈ ಸಮೀಕರಣವನ್ನು 27 ಅಥವಾ v L 1 didt ಜೊತೆಗೆ L 2 d 2 ಅನ್ನು di dt ಜೊತೆಗೆ L 3 di dt ಮತ್ತು ಹೀಗೆ ಬರೆಯಿರಿ L N didt ವರೆಗೆ ಎಲ್ 1 ಎಲ್ 2 ಎಲ್ 3 ಅನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದು di dt ಅಥವಾ v L eq didt ಇದು ಸಮೀಕರಣ 28 ಇಲ್ಲಿ L L 1 ಜೊತೆಗೆ L 2 ಜೊತೆಗೆ L 1 L 2 L 3 ಸಮೀಕರಣ 29 ರವರೆಗೆ ಇರುತ್ತದೆ ಆದ್ದರಿಂದ ಸಮೀಕರಣ 24 ಸರಣಿ ಪ್ರಚೋದಕಕ್ಕೆ ಸಮನಾದ ಸಮಾನತೆಯನ್ನು ತೋರಿಸುತ್ತದೆ ಇದು ಇಂಡಕ್ಟರ್ ಪ್ರಕರಣಕ್ಕೆ ಇದು ಪ್ರತಿರೋಧದಂತೆ ಇದು R1 R2 R3 ಎಲ್ಲಾ ಪ್ರತಿರೋಧಗಳು ಸರಣಿಯಲ್ಲಿರುವಾಗ ಸರಣಿಯಲ್ಲಿನ ಪ್ರತಿರೋಧಕದಂತೆಯೇ ಇರುತ್ತದೆ ಆದರೆ ಇಂಡಕ್ಟರ್ ಕೂಡ ಅದನ್ನು ಸೇರಿಸುತ್ತದೆ ಆದ್ದರಿಂದ ಇದು ಸಮಾನ ಸರ್ಕ್ಯೂಟ್ ಇದು L eq L eq L 1 ಪ್ಲಸ್ L 2 ಪ್ಲಸ್ L 3 ಮತ್ತು ಆದ್ದರಿಂದ ಎಲ್ಲಾ ಇಂಡಕ್ಟರುಗಳು ಸರಣಿ ಇಂಡಕ್ಟರಿಗೆ ಸಮಾನ ಸರ್ಕ್ಯೂಟ್ ಅನ್ನು ಸೇರಿಸುತ್ತವೆ ಆದ್ದರಿಂದ ಸರಣಿಯಲ್ಲಿನ ಇಂಡಕ್ಟರ್ ಅನ್ನು ಸರಣಿಯಲ್ಲಿನ ಪ್ರತಿರೋಧಕಗಳಂತೆಯೇ ಸಂಯೋಜಿಸಲಾಗುತ್ತದೆ ಆದ್ದರಿಂದ ಚಿತ್ರ 25 ರಲ್ಲಿ ತೋರಿಸಿರುವ N ಇಂಡಕ್ಟರ್ಗಳ ಸಮಾನಾಂತರ ಸಂಪರ್ಕವನ್ನು ಈಗ ಪರಿಗಣಿಸಿ ಇಂಡಕ್ಟರ್ ಉದ್ದಕ್ಕೂ ಒಂದೇ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಇದು ವೋಲ್ಟೇಜ್ ಮತ್ತು ಈ L 1 L 2 L 3 ರಿಂದ L N ವರೆಗೆ ಎಲ್ಲಾ ಇಂಡಕ್ಟರುಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿವೆ ಮತ್ತು ಇದು ಕರೆಂಟ್ ಪ್ರವೇಶಿಸುವ i ಮತ್ತು ನಂತರ i1 i2 i3 ಎಲ್ಲಾ ಕರೆಂಟ್ ವು ಇಂಡಕ್ಟರ್ 1 ಇಂಡಕ್ಟರ್ 2 ಮೂಲಕ ಹೋಗುತ್ತದೆ ಆದ್ದರಿಂದ ಕಿರ್ಚಾಫ್Kirchhoff'sನ KCL ಅನ್ನು ಅನ್ವಯಿಸಿದರೆ ನಂತರ i i1 ಪ್ಲಸ್ i2 ರಿಂದ iN ವರೆಗೆ ಈಗ i i1 ಪ್ಲಸ್ i2 ಪ್ಲಸ್ i3 ಅನ್ನು I N ವರೆಗೆ ಮಾಡಿದಾಗ ಮತ್ತು i i1 1L1 t 0 ರಿಂದ tv dt ಪ್ಲಸ್ i1 t 0 ಎಂದು ತಿಳಿದಿದ್ದರೆ ಅದು ಆರಂಭಿಕ ಇಂಡಕ್ಟರ್ ಕರೆಂಟ್ ಅಥವಾ ಕೆಪಾಸಿಟರ್ನಂತೆಯೇ ಅದು ಅದೇ ರೀತಿ ಜೊತೆಗೆ 1 L 2 t 0 ರಿಂದ t v dt ಪ್ಲಸ್ i ಟು t 0 ಮತ್ತು 1L N t 0 ಟುt v dt ಪ್ಲಸ್ i N t 0 ಈಗ ಎಲ್ಲಾ ನಿಯಮಗಳನ್ನು t 0 ರಿಂದ v dt ಗೆ ಏಕೀಕರಣದಿಂದ ಗುಣಿಸಿ ಇದು 1L 1 ಪ್ಲಸ್ 1L 2 ಪ್ಲಸ್ ವರೆಗೆ ಪ್ಲಸ್ ಅಪ್ ಟು 1L N t 0 t t 0 ರಿಂದ t v dt ಪ್ಲಸ್ i1 t 0 ಪ್ಲಸ್ i2 t 0 ಜೊತೆಗೆ ನಿಮ್ಮ i N t 0 ಅಥವಾ ರೈಟ್ i 1L eq t 0 ರಿಂದ t v dt ಪ್ಲಸ್ i t 0 ಆದರೆ 1 L eq 1L 1 ಪ್ಲಸ್ 1L 2 ಪ್ಲಸ್1L 3 ಪ್ಲಸ್ 1 LN ವರೆಗೆ ಸಮಾನಾಂತರವಾಗಿ ಪ್ರಚೋದಕಗಳನ್ನು R ಇಕ್ 1 R 1 ಪ್ಲಸ್ 1R 2 ಒಂದೇ ರೀತಿಯ ಪ್ರತಿರೋದ ಮತ್ತು i t 0 i 1 t 0 ಪ್ಲಸ್ i 2 t 0 ರವರೆಗೆ i N t 0 ಇದು ಸಮೀಕರಣ 31 ಮತ್ತು ಸಮೀಕರಣ 32 ಆಗಿದೆ ಆದ್ದರಿಂದ ಸಮಾನಾಂತರವಾಗಿ ಪ್ರಚೋದಕಗಳನ್ನು ಸಮಾನಾಂತರವಾಗಿ ಪ್ರತಿರೋಧಕಗಳಂತೆಯೇresistors in parallel ಸಂಯೋಜಿಸಲಾಗುತ್ತದೆ ಮುಂದಿನದು 2 3 ಉದಾಹರಣೆಗಳನ್ನು ತೆಗೆದುಕೊಳ್ಳುವ ಆದ್ದರಿಂದ 0 01 ಹೆನ್ರಿ ಇಂಡಕ್ಟರ್ ಮೂಲಕ ಕರೆಂಟ್ವು i t 5 t e ನ ಪವರ್ 10 t ಆಂಪಿಯರ್ ಎಂದು ನೋಡಿದ್ದೇವೆ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸಿ ಮತ್ತು ಅದರಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು v L didt ಮತ್ತು L ಗೆ 0 0 1 ಹೆನ್ರಿ ನೀಡಲಾಗಿದೆ ಮತ್ತು ಅದು 5 t ಇದನ್ನು e ನ ಪವರ್ 10 t ಆಗಿ ನೀಡಲಾಗುತ್ತದೆ ಆದ್ದರಿಂದ v L d dt i e ಆದ್ದರಿಂದ ಅದರ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ 0 05 e ನ ಪವರ್ 10 t ಆಗುತ್ತದೆ ಜೊತೆಗೆ 0 05 t 10 e ನ ಪವರ್ 10 t ಸರಳವಾಗಿ ಅದು v ಆಗಿರುತ್ತದೆ 0 05 1 10 t e ನ ಪವರ್ 10 t ವೋಲ್ಟ್ಗಳು ಆದ್ದರಿಂದ ಸಂಗ್ರಹವಾಗಿರುವ ಶಕ್ತಿಯು ಅರ್ಧ Li 2 ಆಗಿದೆ ಆದ್ದರಿಂದ ಅರ್ಧ L ಇದು ನಿಮ್ಮ i 2 ಆದ್ದರಿಂದ 25 t 2 e ನ ಪವರ್ 20 t ಆದ್ದರಿಂದ ಇದು ಮೂಲತಃ ಶಕ್ತಿಗೆ0 125 t 2 e ನ ಪವರ್ 20 t ಜೌಲ್ ಆದ್ದರಿಂದ ಇದು ಸರಳ ಉದಾಹರಣೆಯಾಗಿದೆ ಮುಂದಿನ 1 5 ಮಿಲಿ ಹೆನ್ರಿ ಇಂಡಕ್ಟರ್ ಮೂಲಕ ವಿದ್ಯುತ್ ಅನ್ನು ಕಂಡುಕೊಂಡರೆ ಅದರ ಉದ್ದಕ್ಕೂ ವೋಲ್ಟೇಜ್ 0 ಕ್ಕಿಂತ ದೊಡ್ಡದಾದ vt 30 t 2 ಆಗಿದ್ದರೆ ಮತ್ತು ಇದು 0 ಕ್ಕಿಂತ ಕಡಿಮೆ t ಗೆ 0 ಆಗಿದೆ ಆದ್ದರಿಂದ 0 t 0 ಸೆಕೆಂಡಿಗಿಂತ ಒಳಗೆ 0 5 ಸೆಕೆಂಡಿಗಿಂತ ಕಡಿಮೆ ಇರುವ ಶಕ್ತಿಯನ್ನು ಸಹ ನಿರ್ಧರಿಸಿರಿ ಆದ್ದರಿಂದ i 1L t 0 ರಿಂದ t vt dt ಪ್ಲಸ್ i t 0 ಎಂದು ತಿಳಿಯಿರಿ ಆದ್ದರಿಂದ L 5 ಮಿಲಿ ಹೆನ್ರಿ ನೀಡಲಾಗಿದೆ ಆದ್ದರಿಂದ ಇದು 5 10ರ ಪವರ್ 3 ಹೆನ್ರಿ ಮತ್ತು I 1 L ಅದು 5 10 ರ ಪವರ್ 30 ರಿಂದ t ಮೂರನೇ v 30 vt 30 t 2 ನೀಡಿದ dt ಪ್ಲಸ್ 0 ಅದು 0 ವಾಸ್ತವವಾಗಿ 0 ಏಕೆಂದರೆ vt ಯನ್ನು ನೀಡಲಾಗಿರುವ ಯಾವುದಾದರೂ ಮತ್ತು ವೋಲ್ಟೇಜ್ ಅಡ್ಡಲಾಗಿ ಇದ್ದರೆ 5 ಮಿಲಿ ಆಂಪಿಯರ್ ಅನ್ನು ಕಂಡುಹಿಡಿಯಿರಿ ಏಕೆಂದರೆ vt ಯು 0 ಕ್ಕಿಂತ ಕಡಿಮೆ 0 ಗೆ 0 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ i t 0 0 ಆದ್ದರಿಂದ ಇದು 2000 t q ಆಂಪಿಯರ್ ಆದ್ದರಿಂದ ಪವರ್ p v i p ಮೂವತ್ತು t 2 2000 t ಕ್ಯೂಬ್ 6 10ರ ಪವರ್ 4 t ಪವರ್ 5 ಆಗಿದೆ ಮತ್ತು ಸಂಗ್ರಹಿಸಿದ ಶಕ್ತಿಯನ್ನು 0 ಮತ್ತು 0 5 ರ ನಡುವೆ ಕೇಳಲಾಗುತ್ತದೆ ಆದ್ದರಿಂದ ಈ 0 ರಿಂದ 0 5 pdt p 6 10 ರ ಪವರ್4 t ಪವರ್ 5 ಗೆ ಸಂಯೋಜಿಸಿ ಆದ್ದರಿಂದ ಇಲ್ಲಿ ಬದಲಿಯಾಗಿ ಮತ್ತು ಸಂಯೋಜಿಸುವುದರಿಂದ ಒಮೆಗಾ 156 25 ಜೌಲ್ ಸಿಗುತ್ತದೆ ಇದು ಸರಳ ಉದಾಹರಣೆ ಆಗಿದೆ ಈಗ ಮತ್ತೊಂದು 1 ಎಂದರೆ ಚಿತ್ರ 26 ಸರಳ ಸರ್ಕ್ಯೂಟ್ ಅನ್ನು dc ಸ್ಥಿತಿಯಲ್ಲಿ ತೋರಿಸುತ್ತದೆ i v C v L ಮತ್ತು ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ನಿರ್ಧರಿಸಿ ಆದ್ದರಿಂದ ಇದನ್ನು ಸರಳ ಸರ್ಕ್ಯೂಟ್ ನೀಡಲಾಗಿದೆ ಮತ್ತು ಇದು ಡಿಸಿ ಪರಿಸ್ಥಿತಿಗಳಲ್ಲಿ ಕಂಡುಹಿಡಿಯಲು i v C v L ಅನ್ನು ಕಂಡುಹಿಡಿಯಬೇಕು ಇದು i ಮತ್ತು ಇದು v C ಮತ್ತು ಇದು ವೋಲ್ಟೇಜ್ ಮತ್ತು v L ಮತ್ತು ಕೆಪಾಸಿಟರ್ ಮತ್ತು ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ DC ಸ್ಥಿತಿಯಲ್ಲಿ ಪ್ರಶ್ನೆ ಒಂದಿದೆ dc ಗಾಗಿ ನಾವು ನೋಡಿದ ಕೆಪಾಸಿಟರ್ ಅನ್ನು ಓಪನ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸುತ್ತೇವೆ ಮತ್ತು DC ಕಂಡಿಷನ್ನಲ್ಲಿ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು ಇದು ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದರೆ ಈ 3 ಆಂಪಿಯರ್ ಯಾವುದೇ ಕರೆಂಟ್ ಮೂಲಕ ಹರಿಯುವುದಿಲ್ಲ ಏಕೆಂದರೆ ಅದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಆದ್ದರಿಂದ i ಎಂಬುದು 4 ಪ್ಲಸ್ 1 5 ಓಮ್ ಮತ್ತು 10 ವೋಲ್ಟ್ ಆಗಿರುತ್ತದೆ ಇದು 10 ರಿಂದ 5 ಆದ್ದರಿಂದ 2 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ i ಮತ್ತು ಅದೇ ಸ್ಥಿತಿಯು ಇದು ಸರಳ ಸರಣಿ ಸರ್ಕ್ಯೂಟ್ ಆಗಿದ್ದರೆ ಇಲ್ಲಿ ಏನೂ ಹರಿಯುವುದಿಲ್ಲ ಆದ್ದರಿಂದ i ಮತ್ತು i L ಇದು ಒಂದೇ ಆಗಿರುತ್ತದೆ ಆದ್ದರಿಂದ ಕೆಪಾಸಿಟರ್ನಾದ್ಯಂತ 4 ಪ್ಲಸ್ 1 2 ಆಂಪಿಯರ್ ಮತ್ತು v C ವೋಲ್ಟೇಜ್ನಲ್ಲಿ i i L 10 ಆಗಿದೆ ಇದು ನಿಜವಾಗಿ ವೋಲ್ಟೇಜ್ v C ಇದು ವೋಲ್ಟೇಜ್ v C ಇಲ್ಲಿ ಯಾವುದೇ ಕರೆಂಟ್ ಇಲ್ಲಿ ಹರಿಯುತ್ತಿಲ್ಲ ಆದ್ದರಿಂದ ಮೂಲತಃ ಇದು ನಿಜವಾಗಿ v C ಮತ್ತು ಇದು ಕರೆಂಟ್ ಮತ್ತು i I L ಇದಕ್ಕೆ ಹರಿಯುತ್ತಿದೆ ಆದ್ದರಿಂದ v C 1 i L ಮತ್ತು i L 2 ಆಂಪಿಯರ್ ಆದ್ದರಿಂದ v C ಮೂಲತಃ 2 ವೋಲ್ಟ್ ಆಗಿದೆ ಅದಕ್ಕಾಗಿಯೇ v C 2 ವೋಲ್ಟ್ ಈಗ ಶಕ್ತಿ ಇಲ್ಲಿ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿ Wc ಅರ್ಧ C v C 2 ಆದ್ದರಿಂದ ಅರ್ಧ C ಅನ್ನು ಪಡೆದುಕೊಂಡಿದ್ದೀರಾ 0 1 10 ರ ಪವರ್ 6 ಫರಾಡ್ ನೀಡಲಾಗಿದೆ ಏಕೆಂದರೆ 0 1 ಮೈಕ್ರೋ ಫರಾಡ್ ಆದ್ದರಿಂದ ಫರಾಡ್ v C 2 ವೋಲ್ಟ್ ಅಥವಾ 2 2 ಜೌಲ್ ಆದ್ದರಿಂದ 0 2 ಮೈಕ್ರೋ ಜೌಲ್ಗಳು ಮತ್ತು ಇಂಡಕ್ಟರ್ನಲ್ಲಿ ಅರ್ಧ L i 2 ಆಗಿರುತ್ತದೆ ಆದ್ದರಿಂದ ಇದು ಅರ್ಧ 0 2 10 ರ ಪವರ್ 3 ರಿಂದ 2 2 ಆಗಿರುತ್ತದೆ 4 ಮೈಕ್ರೋ ಮಿಲ್ಲಿ ಜೌಲ್ ಆದ್ದರಿಂದ ಪ್ರಚೋದಕದಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಸರಳ ಸಮಸ್ಯೆಯಾಗಿದೆ ಈ ಚಿತ್ರದಲ್ಲಿ 2 e ನ ಪವರ್ 10 t ಮಿಲಿ ಆಂಪಿಯರ್ ನೀಡಲಾಗಿದೆ ಅದರ ಆರಂಭಿಕ ಸ್ಥಿತಿಯನ್ನು ನೀಡಿದರೆ 10 t 1 ಮಿಲಿ ಆಂಪಿಯರ್ i1 0 ನಂತರ vt ನಂತರ v 1 ನಂತರ v 2 t ನಂತರ i 1 t ಮತ್ತು i 2 t ಎಲ್ಲರೂ ಆರಂಭಿಕ ಪರಿಸ್ಥಿತಿಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ನೀಡಲಾಗಿದೆ ಈ ಸರ್ಕ್ಯೂಟ್ ಅನ್ನು 2 ಇಂಡಕ್ಟರುಗಳು ಸಮಾನಾಂತರವಾಗಿ ಇರುವಾಗ ನೀಡಲಾಗುತ್ತದೆ ಮತ್ತು ಈ 2 ಇಂಡಕ್ಟರುಗಳು ಸಮಾನಾಂತರವಾಗಿರುತ್ತವೆ ಎಂದರೆ ಸಮಾನ ಇಂಡಕ್ಟನ್ಸ್ 12 H 12 ಅನ್ನು 4 ಪ್ಲಸ್ 12 ರಿಂದ ಭಾಗಿಸುತ್ತದೆ ಆದ್ದರಿಂದ ಇದು 3 ಹೆನ್ರಿ ಆಗಿರುತ್ತದೆ ಮತ್ತು ನಂತರ 2 ಹೆನ್ರಿ ರೆಸಿಸ್ಟರ್ ಇಂಡಕ್ಟರ್resistor inductor ಕೇಸ್ ಅನ್ನು ಕಂಡುಹಿಡಿಯಲು ಸರಣಿಯಲ್ಲಿದೆ ಇಂಡಕ್ಟರ್ ಕೇಸ್ಗಾಗಿ ರೆಸಿಸ್ಟರ್ಗಾಗಿ ಯಾವುದೇ ಸರಣಿ ಸಮಾನಾಂತರ ಸಂಯೋಜನೆಯು ಮಾಡಿದರೂ ಅದು ಒಂದೇ ಮತ್ತು ಇದು 2 ಹೆನ್ರಿ ಇದೆ ಆದ್ದರಿಂದ 2 ಪ್ಲಸ್ 3 5 ಹೆನ್ರಿ ಸಮಾನ ಪ್ರಚೋದಕಗಳಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ i t 2 e ನ ಪವರ್ 10 t ಮಿಲಿ ಆಂಪಿಯರ್ನೀಡಲಾಗಿದೆ ಮತ್ತು i 2 0 ಅನ್ನು ನೀಡಲಾಗಿದೆ 1 ಮಿಲಿ ಆಂಪಿಯರ್ ಅನ್ನು ನೀಡಲಾಗುತ್ತದೆ ಈಗ t 0 ನಲ್ಲಿ ಈ ಅಭಿವ್ಯಕ್ತಿಯಲ್ಲಿ t 0 ಅನ್ನು ಕಂಡುಹಿಡಿಯಿರಿ ಆದ್ದರಿಂದ ಆ ಸಂದರ್ಭದಲ್ಲಿ i 0 2 1 ಅನ್ನು ಪಡೆಯುತ್ತೇವೆ ಆದ್ದರಿಂದ 1 ಮಿಲಿ ಆಂಪಿಯರ್ ಆದ್ದರಿಂದ ನೋಡ್ನಲ್ಲಿ KCL ಅನ್ನು ಬಳಸಿದರೆ ಆರಂಭಿಕ ಸ್ಥಿತಿಗೆ i 0 i 1 0 ಮತ್ತು i 2 0 ಎಂದು ಬರೆಯಬಹುದು ಆದ್ದರಿಂದ ನಂತರ ಮತ್ತು ಅವುಗಳಲ್ಲಿ 1 ನೀಡಲಾಗಿದೆ ಆದ್ದರಿಂದ ಇತರ 1 ಅನ್ನು ಸುಲಭವಾಗಿ ಪಡೆಯಬಹುದು ಆದ್ದರಿಂದ i ನಿಂದ 0 1 ಅನ್ನು ಪಡೆದುಕೊಂಡಿದ್ದೇನೆ ಮತ್ತು i 2 0 ನೀಡಲಾಗಿದೆ 1 ಆಂಪಿಯರ್ ಆದ್ದರಿಂದ i 1 0 ಆರಂಭಿಕ ಸ್ಥಿತಿ ಅದು ಆರಂಭಿಕ ಕರೆಂಟ್ವಾಗಿದ್ದು ಅದು 2 ಮಿಲಿ ಆಂಪಿಯರ್ L eq ಅದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ 2 ಪ್ಲಸ್ 4 124 ಜೊತೆಗೆ ಹನ್ನೆರಡು ಅದು 5 ಹೆನ್ರಿ ಎಂದು ತೋರಿಸುತ್ತದೆ ಎಂದು ನಾವು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ vt ಅಂದರೆ ಇದು ಸರ್ಕ್ಯೂಟ್ ಆದ್ದರಿಂದ vt ಸಮಾನ ಸರ್ಕ್ಯೂಟ್ ಅನ್ನು ಸೆಳೆಯುತ್ತಿದ್ದರೆ ಇದು ನಿಜವಾಗಿ v v vt ಪ್ಲಸ್ ಇದು ವಾಸ್ತವವಾಗಿ 5 ಹೆನ್ರಿ ಮತ್ತು ಇದು ಕರೆಂಟ್ ಎಂದು ಹೇಳುತ್ತೇನೆ ಅದಕ್ಕಾಗಿಯೇ ಇದು ನಿಜವಾಗಿ L eq ಈ 5 ಹೆನ್ರಿ ಆದ್ದರಿಂದ vt L eq di dt ಆದ್ದರಿಂದ L eq 5 ಮತ್ತು I 2 e ನ ಪವರ್ 10 t ಮಿಲಿ ವೋಲ್ಟ್ milli volt ಆದ್ದರಿಂದ ಇದರ್ ವ್ಯುತ್ಪನ್ನವನ್ನು ತೆಗೆದುಕೊಂಡಾಗ ಅದು vt 50 e ನ ಪವರ್ 10 t ಮಿಲಿ ವೋಲ್ಟ್ ಆಗಿರುತ್ತದೆ ಈಗ ಆದ್ದರಿಂದ v 1 t ಅದು 2 di dt ಆಗಿರುತ್ತದೆ ಅಂದರೆ 2 ಹೆನ್ರಿ ಆಗಿದ್ದರೆ ಮತ್ತು ವೋಲ್ಟೇಜ್ ಅಡ್ಡಲಾಗಿ v 1 ಆಗಿದೆ ಆದ್ದರಿಂದ ಅದು 2 L di dt ಆಗಿರುತ್ತದೆ ಆದ್ದರಿಂದ v 2 di dt ಆಗಿರುತ್ತದೆ ಆದ್ದರಿಂದ ಇದು 20 e ನ ಪವರ್ 10 t ಮಿಲಿ ವೋಲ್ಟ್ ಆಗಿದೆ v v 1 ಪ್ಲಸ್ v 2 ಆದ್ದರಿಂದ ಇದು 1 ವೋಲ್ಟೇಜ್ v 2 ಆಗಿದೆ ಇದು ವಾಸ್ತವವಾಗಿ ವೋಲ್ಟೇಜ್ v 2 ಅಂದರೆ ಇವುಗಳಲ್ಲಿ ವೋಲ್ಟೇಜ್ ಮತ್ತು ಇವುಗಳಲ್ಲಿ v 2 ಆಗಿರುತ್ತದೆ ಆದ್ದರಿಂದ KVL ಅನ್ನು ಅನ್ವಯಿಸಿದರೆ ಅದು v v 1 ಜೊತೆಗೆ v 2 ಆಗಿರುತ್ತದೆ ಆದ್ದರಿಂದ v 2 v 2 t vt v 1 t vt ಹಿಂದಿನ 50 e ನ ಪವರ್ 10 t ಮತ್ತು v 1 t 20 e ನ ಪವರ್ 10 t 30 e ನ ಪವರ್ 10 tಮಿಲಿ ವೋಲ್ಟ್ ಗೆ ಸಮಾನವಾಗಿರುತ್ತದೆ e to power 10 t ಮಿಲಿ ವೋಲ್ಟ್ i ಎಂಬುದು 1 t 4 0 ರಿಂದ v 2 dt ಜೊತೆಗೆ i 1 0 ಆಗಿರುತ್ತದೆ ಆದ್ದರಿಂದ 30 ರಿಂದ 4 ನಂತರ 0 ರಿಂದ t e ನ ಪವರ್v 10 t dt ಮತ್ತು i 1 0 2 ಇಫ್ಜಸ್ಟ್ i 1 2 i 1 t 2 75 0 75 e ನ ಪವರ್v 10 ಮಿಲಿ ವೋಲ್ಟ್ ಇಂಟಿಗ್ರೇಟ್ ಮಾಡಿ ಸರಳೀಕರಿಸಿ ಅಂತೆಯೇ i 2 t 1 ಹನ್ನೆರಡು 0 ರಿಂದ t v 2 dt ಪ್ಲಸ್ i 2 0 ಆದ್ದರಿಂದ ಇದು 30 ರಿಂದ ಹನ್ನೆರಡು 0 ಆಗಿರುತ್ತದೆ 10 ಅವ್ಟ್ಪುಟ್ ಇಲ್ಲಿ v 2 t ಜೊತೆಗೆ i 2 0 ಅನ್ನು ನೀಡಲಾಗಿದೆ ಅದು ತಿಳಿದಿದೆ 1 ಮತ್ತು ನಂತರ ಸಂಯೋಜಿಸಿ ಮತ್ತು ಸರಳಗೊಳಿಸುವುದರಿಂದ i 2 t 0 75 ಜೊತೆಗೆ 0 25 e ನ ಪವರ್ 10 ಮಿಲಿ ಆಂಪಿಯರ್ ಪಡೆಯುತ್ತೇನೆ ಇದು i 2 t ಆದ್ದರಿಂದ ಈ ಕೆಪಾಸಿಟರ್ ಇಂಡಕ್ಟರ್ಸ್ ವಿಷಯವನ್ನು ಮುಚ್ಚಲಾಗಿದೆ 1 ಮತ್ತು 2 ಉದಾಹರಣೆಯನ್ನು ಇಲ್ಲಿ ನೀಡಲಾಗಿದೆ ಉದಾಹರಣೆ 1 ರಂತೆ ಅದಕ್ಕಾಗಿ ಅದರ ಉತ್ತರವನ್ನು ಪರಿಹರಿಸುತ್ತದೆ ಮತ್ತು ಉತ್ತರವನ್ನು ನೀಡಲಾಗಿದೆ ಆದ್ದರಿಂದ ಇಲ್ಲಿ ಒಂದೇ ಒಂದು ಸಮಸ್ಯೆಯನ್ನು ಇಲ್ಲಿ ನೀಡುತ್ತೇನೆ ಮತ್ತು ಇದು ಉತ್ತರ ಮತ್ತು ಇದು ನಿಮ್ಮ ಸಮಸ್ಯೆ ತುಂಬಾ ಧನ್ಯವಾದಗಳು ಮತ್ತೆ ಮರಳುವ